ಈಗ ಬೌದ್ಧಿಕ ಆಸ್ತಿ ಹಕ್ಕುಗಳ ಬೌದ್ಧಿಕ ಭಾಗವನ್ನು ತೆಗೆದುಕೊಳ್ಳೋಣ ನಾವು ಬೌದ್ಧಿಕ ಎಂದು ಅರ್ಥೈಸಿದಾಗ ನಮ್ಮ ಬುದ್ಧಿಶಕ್ತಿಯಿಂದ ಹೊರಬರುವ ವಿಷಯಗಳನ್ನು ನಾವು ಉಲ್ಲೇಖಿಸುತ್ತೇವೆ ಉದಾಹರಣೆಗೆ ನಮ್ಮ ಬುದ್ಧಿಶಕ್ತಿಯಿಂದ ಹೊರಬರುವ ಉತ್ಪನ್ನಗಳು ಬೌದ್ಧಿಕತೆಯಿಂದ ನಾವು ವಿಷಯಗಳನ್ನು ಯೋಚಿಸುವ ಮತ್ತು ಅರ್ಥಮಾಡಿಕೊಳ್ಳುವ ನಮ್ಮ ಸಾಮರ್ಥ್ಯವನ್ನು ಉಲ್ಲೇಖಿಸುತ್ತೇವೆ ಕೆಲವೊಮ್ಮೆ ಈ ವಿಷಯಗಳು ಜಟಿಲವಾಗಿವೆ ಆದ್ದರಿಂದ ಅದು ಆಲೋಚನೆಗಳನ್ನು ಯೋಚಿಸುವ ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ ಕೆಲವೊಮ್ಮೆ ಆ ಕೆಲವು ಆಲೋಚನೆಗಳು ಸಂಕೀರ್ಣವಾಗಿರಬಹುದು ಆದ್ದರಿಂದ ಒಂದು ಆಲೋಚನೆಯು ಮಾನಸಿಕ ಪ್ರಯತ್ನದಿಂದ ಹೊರಬರುವ ಸಂಗತಿಯಾಗಿದೆ ಕಲ್ಪನೆಯು ಎಚ್ಚರಿಕೆಯಿಂದ ಯೋಚಿಸುವ ಉತ್ಪನ್ನವಾಗಿದೆ ಎಂದು ನಾವು ಹೇಳಬಹುದು ಈಗ ಈ ಎಲ್ಲ ಸೃಜನಶೀಲತೆಯ ವಿಷಯಗಳು ಮಾನವರಲ್ಲಿ ಅಂತರ್ಗತವಾಗಿರುತ್ತದೆ ಬೌದ್ಧಿಕ ಪ್ರಯತ್ನದಿಂದ ಮತ್ತು ನಿರಂತರ ಚಿಂತನೆ ಅಥವಾ ಎಚ್ಚರಿಕೆಯ ಆಲೋಚನೆಯಿಂದ ಸೃಜನಶೀಲತೆ ಹೊರಬರುತ್ತದೆ ಬೌದ್ಧಿಕ ಆಸ್ತಿ ಹಕ್ಕುಗಳ ಸಂದರ್ಭದಲ್ಲಿ ಇದನ್ನು ನಾವು ಬೌದ್ಧಿಕ ಎಂದು ಕರೆಯುತ್ತೇವೆ ಬೌದ್ಧಿಕ ಆಸ್ತಿ ಹಕ್ಕುಗಳು ಅದು ರಕ್ಷಿಸುವ ವಸ್ತುಗಳ ಸ್ವರೂಪವನ್ನು ವಿವರಿಸುತ್ತದೆ ಉದಾಹರಣೆಗೆ ಪೇಟೆಂಟ್ಗಳು ಆವಿಷ್ಕಾರಗಳನ್ನು ರಕ್ಷಿಸುತ್ತವೆ ಬೌದ್ಧಿಕ ಆಸ್ತಿ ಹಕ್ಕು ಆಗಿರುವ ಪೇಟೆಂಟ್ಗಳು ಅವು ಆವಿಷ್ಕಾರವಾಗಿರುವ ಬೌದ್ಧಿಕ ಆಸ್ತಿಯನ್ನು ರಕ್ಷಿಸುತ್ತವೆ ನಾವು ಮಾನವನ ಸೃಜನಶೀಲ ಶ್ರಮದಿಂದ ಹೊರಬರುವ ವಿಷಯ ಎಂದು ಆವಿಷ್ಕಾರವನ್ನು ಉಲ್ಲೇಖಿಸುತ್ತೇವೆ ಮತ್ತು ಆವಿಷ್ಕಾರವು ಆಕಸ್ಮಿಕ ಆವಿಷ್ಕಾರವಾಗಿರಬಹುದು ಆದರೆ ಅದೇನೇ ಇದ್ದರೂ ಬುದ್ಧಿಶಕ್ತಿಯ ಉತ್ಪನ್ನವೆಂದು ಹೇಳಬಹುದು ಈಗ ಬೌದ್ಧಿಕ ಆಸ್ತಿ ಅದು ಹೇಗೆ ಪ್ರಕಟವಾಗುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕಾದರೆ ಬಡಗಿ ಕುರ್ಚಿಯನ್ನು ರಚಿಸುವ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳಬಹುದು ಈಗ ನೀವು ಮರದಿಂದ ಕುರ್ಚಿಯನ್ನು ರಚಿಸುತ್ತಿರುವ ಬಡಗಿಯನ್ನು ಊಹಿಸಿದರೆ ಅವನು ಮರವನ್ನು ಮೃದುಗೊಳಿಸುತ್ತಾನೆ ತುಂಡುಗಳಾಗಿ ಕತ್ತರಿಸುತ್ತಾನೆ ನಂತರ ಅವನು ಅವುಗಳನ್ನು ಜೋಡಿಸುತ್ತಾನೆ ಮತ್ತು ಅವನು ಯಾವುದೇ ರೇಖಾಚಿತ್ರವನ್ನು ಸಹ ಮಾಡದೆ ಸಂಪೂರ್ಣ ಕುರ್ಚಿಯನ್ನು ನಿರ್ಮಿಸಬಹುದು ಪೆನ್ನಿಂದ ಕಾಗದದ ಮೇಲೆ ಬರೆಯದೆ ಅಥವಾ ಅವನಿಂದ ಹೊರಬರುವ ಒಂದು ರೀತಿಯ ಬೌದ್ಧಿಕ ಶ್ರಮವನ್ನು ಇತರರಿಗೆ ತಿಳಿಯದಂತೆ ಬಳಸುತ್ತಾನೆ ಒಬ್ಬ ಬಡಗಿ ನಿಜವಾಗಿ ಕುರ್ಚಿಯನ್ನು ತಯಾರಿಸುವಾಗ ಒಬ್ಬ ವ್ಯಕ್ತಿಯು ಏನನ್ನು ನೋಡುತ್ತಾನೆ ಅವನು ಮಾನವ ಶ್ರಮದಲ್ಲಿ ಭಾಗಿಯಾಗಿದ್ದಾನೆ ನಾವು ದೈಹಿಕ ಶ್ರಮ ಎಂದು ಕರೆಯುತ್ತೇವೆ ಮಾನಸಿಕ ಶ್ರಮವು ಇದ್ದರೂ ಅದನ್ನು ಗ್ರಹಿಸಲಾಗುವುದಿಲ್ಲ ಆದರೆ ಉತ್ಪನ್ನದ ಕೊನೆಯಲ್ಲಿ ಉತ್ಪನ್ನವು ಪೂರ್ಣಗೊಂಡಾಗ ನೀವು ನೈಪುಣ್ಯದಿಂದ ಮಾಡಿದ ಸುಂದರವಾದ ಕುರ್ಚಿಯನ್ನು ನೋಡಲು ಸಾಧ್ಯವಾಗುತ್ತದೆ ಅಲ್ಲಿ ನೀವು ಮಾಡಿದ ಮಾನಸಿಕ ಪ್ರಯತ್ನವನ್ನು ಗ್ರಹಿಸಲು ಸಾಧ್ಯವಾಗದಿರಬಹುದು ಆದರೆ ನೀವು ಅವನನ್ನು ನೋಡುತ್ತಿರುವಾಗ ಅವರು ಹಾಕಿದ ದೈಹಿಕ ಶ್ರಮವನ್ನು ನೋಡಿರುತ್ತೀರಿ ಬೌದ್ಧಿಕತೆಯು ಮಾನಸಿಕ ಅಂಶವನ್ನು ಒಳಗೊಳ್ಳುತ್ತದೆ ಅದು ಆ ಮಾನಸಿಕ ಶ್ರಮದಿಂದ ಹೊರಬರುವ ಕೌಶಲ್ಯಗಳನ್ನು ಸಹ ಒಳಗೊಂಡಿದೆ ದೈಹಿಕ ಮತ್ತು ಮಾನಸಿಕ ಅಂಶವನ್ನು ಬೇರ್ಪಡಿಸುವುದು ಕೆಲವೊಮ್ಮೆ ಕಷ್ಟ ಏಕೆಂದರೆ ಬಡಗಿಯ ಕೈಯಿಂದ ಒಂದು ನಿರ್ದಿಷ್ಟ ಚಲನೆ ಅಥವಾ ಕೌಶಲ್ಯ ಬಂದಾಗ ಕೆಲವು ದೈಹಿಕ ಕೌಶಲ್ಯಗಳು ಮತ್ತು ಮಾನಸಿಕ ಕೌಶಲ್ಯಗಳ ಸಂಯೋಜನೆ ಇರುತ್ತದೆ ಆದ್ದರಿಂದ ಭೌತಿಕ ಭಾಗವು ಮಾನಸಿಕ ಭಾಗಕ್ಕಿಂತ ಭಿನ್ನವಾಗಿದೆ ಎಂದು ಹೇಳುವುದು ನಮಗೆ ತುಂಬಾ ಕಷ್ಟ ಆದರೆ ಈ ಪರಿಕಲ್ಪನೆಯನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಬಡಗಿಯ ದೈಹಿಕ ಶ್ರಮವನ್ನು ನಾವು ನೋಡಿದ್ದರೂ ಕುರ್ಚಿಯನ್ನು ಕಲ್ಪಿಸುವಲ್ಲಿ ಮತ್ತು ಕುರ್ಚಿಯನ್ನು ಒಟ್ಟಿಗೆ ಸೇರಿಸುವಾಗ ಬಡಗಿಯ ಮನಸ್ಸಿನಲ್ಲಿ ನಡೆದ ಪ್ರಕ್ರಿಯೆಯೆ ಬಗ್ಗೆ ನೋಡಲು ನಮಗೆ ಸಾಧ್ಯವಾಗಲಿಲ್ಲ ಅದೇ ರೀತಿ ಲೇಖಕರು ಪುಸ್ತಕ ಬರೆಯುವುದನ್ನು ನಾವು ನೋಡಿದಾಗ ಅವರು ಪೆನ್ನಿಂದ ಕಾಗದದ ಮೇಲೆ ಬರೆಯುವುದನ್ನು ನಾವು ನೋಡುತ್ತೇವೆ ಪುಸ್ತಕ ಮುಗಿಯುವವರೆಗೂ ಅದನ್ನು ಮಾಡುತ್ತಾರೆ ಅವರು ಪಠ್ಯಪುಸ್ತಕದ ಲೇಖಕನಾಗಿರಬಹುದು ಬೇರೊಬ್ಬರಿಗೆ ಕಳುಹಿಸಲಾಗುವ ಪತ್ರದ ಲೇಖಕನಾಗಿರಬಹುದು ಒಂದು ಮೇರುಕೃತಿಯ ಲೇಖಕನಾಗಿರಬಹುದು ಇದು ಎಲ್ಲಾ ರೀತಿಯ ಲೇಖಕರಿಗೆ ಅನ್ವಯಿಸುತ್ತದೆ ಆದರೆ ಮಾನಸಿಕ ಪ್ರಯತ್ನವು ಈ ಎಲ್ಲಕ್ಕಿಂತ ಭಿನ್ನವಾಗಿರುತ್ತದೆ ಮತ್ತು ಹೊರಬರುವ ಗುಣಮಟ್ಟವೂ ಭಿನ್ನವಾಗಿರುತ್ತದೆ ಆದ್ದರಿಂದ ಬೌದ್ಧಿಕತೆಯಿಂದ ನಾವು ಅರ್ಥೈಸುತ್ತೇವೆ ಅಥವಾ ನಾವು ಮಾನಸಿಕ ಪ್ರಯತ್ನ ಅಥವಾ ಸೃಜನಶೀಲ ಪ್ರಯತ್ನವನ್ನು ನೋಡುತ್ತಿದ್ದೇವೆ ಅದು ದೈಹಿಕ ಮತ್ತು ಮಾನಸಿಕ ಕೌಶಲ್ಯಗಳ ಸಂಯೋಜನೆಯಾಗಿರಬಹುದು ನಾವು ಆ ಭಾಗವನ್ನು ನೋಡುತ್ತಿದ್ದೇವೆ ಅದು ಮಾನವರಿಗೆ ವಿಶೇಷವಾಗಿದೆ ನೀವು ಅದನ್ನು ಆ ರೀತಿ ವ್ಯಕ್ತಪಡಿಸಿದರೆ ಆದ್ದರಿಂದ ನಾವು ಹೊರಬರುವ ಆಸ್ತಿ ಮತ್ತು ಬೌದ್ಧಿಕ ಪ್ರಯತ್ನದ ಬಗ್ಗೆ ಮಾತನಾಡುವಾಗಲೆಲ್ಲಾ ಈ ಶಕ್ತಿಯ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಉದಾಹರಣೆಗೆ ಒಬ್ಬ ದರ್ಜಿ ಕಸೂತಿ ಮಾಡಿದ ಬಟ್ಟೆಯನ್ನು ರಚಿಸಲು ವರ್ಣರಂಜಿತ ಎಳೆಗಳನ್ನು ಬಳಸುತ್ತಾರೆ ಇಂದು ಹೊಲಿಗೆ ಯಂತ್ರದಿಂದಲೂ ಇದನ್ನು ಮಾಡಬಹುದು ಹೊಲಿಗೆ ಯಂತ್ರದ ಕೆಲಸವನ್ನು ನಾವು ಬೌದ್ಧಿಕ ಆಸ್ತಿ ಎಂದು ಹೇಳುವುದಿಲ್ಲ ಏಕೆಂದರೆ ಬಹಳ ಹಿಂದೆಯೇ ಹೊಲಿಗೆ ಯಂತ್ರಗಳ ರಚನೆಯಲ್ಲಿ ಬೌದ್ಧಿಕ ಆಸ್ತಿ ವ್ಯಕ್ತವಾಗಿದೆ ಇದು ವರ್ಣರಂಜಿತ ದಾರವನ್ನು ಬಳಸಿ ಬಟ್ಟೆಯ ಮೇಲೆ ಈ ಸಂಕೀರ್ಣವಾದ ವಿನ್ಯಾಸವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಬಟ್ಟೆಯ ಮೇಲೆ ವಿನ್ಯಾಸದ ತುಣುಕನ್ನು ಕಸೂತಿ ಮಾಡಿದ ವ್ಯಕ್ತಿ ಅಥವಾ ದರ್ಜಿಯ ಬೌದ್ಧಿಕ ಪ್ರಯತ್ನವನ್ನು ಒಳಗೊಂಡಿರುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾವು ಬೌದ್ಧಿಕತೆಯನ್ನು ಮನುಷ್ಯನಿಂದ ಬರುವ ವಿಷಯವೆಂದು ಗುರುತಿಸುತ್ತೇವೆ ಆದರೆ ಯಂತ್ರಗಳಿಂದ ಬರುವ ವಿಷಯವಲ್ಲ ಬೌದ್ಧಿಕತೆಯನ್ನು ನಾವು ಮಾನವರಿಗೆ ವಿಶೇಷವಾದದ್ದು ಮತ್ತು ಇತರ ಜೀವಿಗಳಿಗೆ ಅಲ್ಲ ಎಂದು ಪ್ರತ್ಯೇಕಿಸುತ್ತೇವೆ